ಉಪನ್ಯಾಸ 19 ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯ ನಮಸ್ಕಾರ ನಿನ್ನೆ ತರಗತಿಯಲ್ಲಿ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಸರ್ಕ್ಯೂಟ್ನಲ್ಲಿ ಸ್ವತಂತ್ರ ಮೂಲಗಳು ಲಭ್ಯವಿದ್ದಾಗ ನಾವು ಕೆಲವು ಉದಾಹರಣೆಗಳನ್ನು ಚರ್ಚಿಸಿದ್ದೇವೆ ಆದ್ದರಿಂದ ಈಗ ಇಂದಿನ ಉಪನ್ಯಾಸವನ್ನು ಪ್ರಾರಂಭಿಸೋಣ ಈ ಉಪನ್ಯಾಸದಲ್ಲಿ ಅವಲಂಬಿತ ಮೂಲಗಳು ಲಭ್ಯವಿರುವ ಸರ್ಕ್ಯೂಟ್ ಬಗ್ಗೆ ನಾವು ಹೆಚ್ಚು ಗಮನ ಹರಿಸುತ್ತೇವೆ ಮತ್ತು ಗರಿಷ್ಠ ವಿದ್ಯುತ್ ವರ್ಗಾವಣೆಗಾಗಿ ಸರ್ಕ್ಯೂಟ್ ಅನ್ನು ಪರಿಹರಿಸಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅವಲಂಬಿತ ಮೂಲ ಸ್ಥಿತಿಗೆ ಹೋಗುವ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಬಗ್ಗೆ ನಾವು ಚರ್ಚಿಸಿದ್ದೇವೆ ನೆಟ್ವರ್ಕ್ನ ಇನ್ಪುಟ್ ಪ್ರತಿರೋಧ ಲೋಡ್ ಸಂಪರ್ಕಗೊಂಡಿರುವ ಟರ್ಮಿನಲ್ನಿಂದ ನೋಡಿದಾಗ ಲೋಡ್ಗೆ ಸಮಾನವಾದಾಗ ಗರಿಷ್ಠ ಶಕ್ತಿಯನ್ನು ಲೋಡ್ಗೆ ವರ್ಗಾಯಿಸಲಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಇದನ್ನು ಮಾಡಲು ನಾವು ಥೆವೆನಿನ್ ಸಮಾನವನ್ನು ಬಳಸುತ್ತೇವೆ ಏಕೆಂದರೆ ನೀವು ಅನೇಕ ಮೂಲಗಳು ಮತ್ತು ಬಹು ಅಂಶಗಳನ್ನು ಹೊಂದಿರುವ ನೆಟ್ವರ್ಕ್ ಅನ್ನು ನೋಡಿದರೆ ನಾವು ಏನು ಮಾಡಬೇಕು ನಾವು ಅದನ್ನು ಥೆವೆನಿನ್ ಸಮಾನವಾಗಿ ಪರಿವರ್ತಿಸಬೇಕು ಮತ್ತು ಅದು ಚಿತ್ರದಲ್ಲಿ ಇದೆ ಮತ್ತು ನಂತರ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆಯನ್ನು ವಿಶ್ಲೇಷಿಸಬಹುದು ಆದ್ದರಿಂದ ಈಗ ಒಂದು ರೇಖೀಯ ಸರ್ಕ್ಯೂಟ್ ಲೋಡ್ಗೆ ತಲುಪಿಸಬಲ್ಲ ಗರಿಷ್ಠ ಶಕ್ತಿಯನ್ನು ಕಂಡುಹಿಡಿಯುವಲ್ಲಿ ಥೆವೆನಿನ್ ಸಮಾನತೆಯು ತುಂಬಾ ಉಪಯುಕ್ತವಾಗಿದೆ ಮತ್ತು ಇಡೀ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನದಿಂದ ಬದಲಾಯಿಸಲಾಗುತ್ತದೆ ಎಂದು ನಾವು ಚರ್ಚಿಸಿದ್ದೇವೆ ಲೋಡ್ಅನ್ನು ಹೊರತುಪಡಿಸಿ ಒಟ್ಟಾರೆ ಸರ್ಕ್ಯೂಟ್ ಅನ್ನು ಚಿತ್ರದಲ್ಲಿ ತೋರಿಸಿರುವಂತೆ ತೋರಿಸಬಹುದು ಈಗ ನಾವು ಲೋಡ್ ಅನ್ನು 0 ರಿಂದ ಅನಂತಕ್ಕೆ ಬದಲಾಯಿಸುತ್ತಿದ್ದರೆ ನಿಮ್ಮ ಶಕ್ತಿಯು ಹೊರೆಯಿಂದ ಹೀರಲ್ಪಡುವ ಒಂದು ಹಂತವು ಗರಿಷ್ಠವಾಗಿರುತ್ತದೆ ಮತ್ತು ಅದು ಶಕ್ತಿ ಎಂದು ನಾವು ಚರ್ಚಿಸುತ್ತೇವೆ ಮೂಲಗಳಿಂದ ಲೋಡ್ಗೆ ನೀಡಲಾಗುವುದು ಗರಿಷ್ಠ ಆದ್ದರಿಂದ ಆ ಸ್ಥಿತಿಯು RL ಆಗಿದ್ದರೆ ಅದು ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧಕ್ಕೆ ಸಮನಾಗಿರುತ್ತದೆ ಮತ್ತು ಶಕ್ತಿ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಸ್ಥಿರಗೊಳಿಸುತ್ತೇವೆ i2RL ಮತ್ತು ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಯನ್ನು ಪಡೆದುಕೊಂಡಿದ್ದೇವೆ ನಾವು ಇದನ್ನು ಹೇಗೆ ಪಡೆದುಕೊಂಡಿದ್ದೇವೆ ನಾವು dpdRL ಅನ್ನು ಬಳಸಿದ್ದೇವೆ ಅದು ಲೋಡ್ ಆಗಿರುವ ವೇರಿಯೇಬಲ್ಗೆ ಸಂಬಂಧಿಸಿದಂತೆ ಪವರ್ p ಅನ್ನು ಪ್ರತ್ಯೇಕಿಸುತ್ತದೆ ಮತ್ತು RThRL ಆಗ RLಗೆ ಸಂಬಂಧಿಸಿದಂತೆ p ನ ವ್ಯುತ್ಪನ್ನ 0 ಎಂದು ನಾವು ಸ್ಥಾಪಿಸಿದ್ದೇವೆ ಆದ್ದರಿಂದ RThRL ನಲ್ಲಿ RL ಲೋಡ್ಗೆ ವರ್ಗಾಯಿಸಲ್ಪಡುವ ಗರಿಷ್ಠ ಶಕ್ತಿ VTh24RTh ಆಗಿದೆ ಈಗ ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದಂತೆ ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧಕ್ಕೆ ಸಮನಾದಾಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ನಡೆಯುತ್ತದೆ ನಾವು ಪವರ್ನ ವ್ಯುತ್ಪನ್ನವನ್ನು ತೆಗೆದುಕೊಂಡಾಗ ಇದು ವ್ಯುತ್ಪನ್ನವಾಗಿದೆ p ಗೆ ಸಂಬಂಧಿಸಿದಂತೆ RL ಮತ್ತು ಈಗ ವ್ಯುತ್ಪನ್ನ ಎಂದು ನಮಗೆ ತಿಳಿದಿದೆ dpdRL ಆ ಸ್ಥಿತಿಯಲ್ಲಿ 0 ಕ್ಕೆ ಸಮನಾಗಿರುತ್ತದೆ ಆ ಮೌಲ್ಯವನ್ನು ನೀವು RL ಅನ್ನು ಪವರ್ p ಗೆ ಪೂರೈಸಿದರೆ ನಾವು ಪಡೆಯುವ RL ಮೌಲ್ಯವು ಗರಿಷ್ಠ ಅಥವಾ ಕನಿಷ್ಠವಾಗಬಹುದು ಈಗ dpdRL ಎಂಬ ಉತ್ಪನ್ನವನ್ನು ತೆಗೆದುಕೊಳ್ಳುವ ಸಹಾಯದಿಂದ ನಾವು ಸ್ಥಿರಗೊಳಿಸಿದ ಸ್ಥಿತಿಯು ನಿಜವಾಗಿಯೂ ಗರಿಷ್ಠವಾ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಮಾಡಬೇಕಾದುದು ನಾವು RLಗೆ ಸಂಬಂಧಿಸಿದಂತೆ ಶಕ್ತಿಯನ್ನು ದ್ವಿಗುಣಗೊಳಿಸಬೇಕು ಮತ್ತು ಅದು 0 ಕ್ಕಿಂತ ಕಡಿಮೆ ಎಂದು ಸಾಬೀತುಪಡಿಸುತ್ತದೆ ಆದ್ದರಿಂದ ಅದು 0 ಕ್ಕಿಂತ ಕಡಿಮೆಯಿದ್ದರೆ ಇದರರ್ಥ ನಾವು ತೆಗೆದುಕೊಂಡ RL ಮೌಲ್ಯ RTh ಎಂಬ ವ್ಯುತ್ಪನ್ನವು ಗರಿಷ್ಠವಾಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಅವಲಂಬಿತ ಮೂಲವು ಲಭ್ಯವಿರುವಾಗ VTh RTh ಮತ್ತು RL ನಂತಹ ವಿವಿಧ ಅಂಶಗಳ ಮೌಲ್ಯಗಳನ್ನು ನಾವು ಹೇಗೆ ಕಂಡುಹಿಡಿಯುತ್ತೇವೆ ಮೊದಲು ನೀವು ಮಾಡಬೇಕಾಗಿರುವುದು ಮೊದಲು ಸರ್ಕ್ಯೂಟ್ನಿಂದ ಲೋಡ್ ಅನ್ನು ತೆಗೆದುಹಾಕುವುದು ಈಗ ಲೋಡ್ ಇಲ್ಲದೆ ಉಳಿದಿರುವ ಸರ್ಕ್ಯೂಟ್ ನೀವು ಏನು ಮಾಡಬೇಕು ನೀವು ಉಳಿದ ನೆಟ್ವರ್ಕ್ನ ಥೆವೆನಿನ್ ಅನ್ನು ಕಂಡುಹಿಡಿಯಬೇಕು ಈಗ ನೀವು ಥೆವೆನಿನ್ಗೆ ಸಮನಾದ ಮೊದಲನೆಯದನ್ನು ಕಂಡುಕೊಂಡಾಗ ನೀವು ಸ್ವತಂತ್ರ ಮೂಲಗಳನ್ನು 0 ಗೆ ಸಮನಾಗಿ ಹೊಂದಿಸುವ RTh ಅನ್ನು ನೀವು ಕಂಡುಹಿಡಿಯಬೇಕು ಇದರರ್ಥ ನೀವು ಸ್ವತಂತ್ರ ವೋಲ್ಟೇಜ್ ಮೂಲವನ್ನು ಹೊಂದಿದ್ದರೆ ನೀವು ಅದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ಇಡುತ್ತೀರಿ ಮತ್ತು ನೀವು ಸ್ವತಂತ್ರ ಕರೆಂಟ್ ಮೂಲವನ್ನು ಹೊಂದಿದ್ದರೆ ನೀವು ಓಪನ್ ಸರ್ಕ್ಯೂಟ್ ಅನ್ನು ಇಡುತ್ತೀರಿ ಮತ್ತು ನೀವು ಎಲ್ಲಾ ಅವಲಂಬಿತ ಮೂಲಗಳನ್ನು ನೆಟ್ವರ್ಕ್ಗೆ ಸಂಪರ್ಕಿಸುತ್ತೀರಿ ಈಗ ನೀವು ವೋಲ್ಟೇಜ್ ಮೂಲ v0 ನೊಂದಿಗೆ ನೆಟ್ವರ್ಕ್ ಅನ್ನು ಪ್ರಚೋದಿಸುತ್ತೀರಿ ಸರ್ಕ್ಯೂಟ್ ಅನ್ನು ಸರಳಗೊಳಿಸುವ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು v0 ಅಥವಾ i0 ಅನ್ನು ಬಳಸಬಹುದು ನೀವು v0 ಅನ್ನು 1 ವೋಲ್ಟ್ ಮೂಲವಾಗಿ ಬಳಸಬಹುದು ಅಥವಾ i0 ಅನ್ನು ಟರ್ಮಿನಲ್ಗೆ ಸಂಪರ್ಕಿಸಲಾದ 1 ಆಂಪಿಯರ್ ಆಗಿ ಲೋಡ್ ಅನ್ನು ಮೊದಲು ಸಂಪರ್ಕಿಸಲಾಗಿದೆ ನಂತರ ನೀವು RTh v0 i0 ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ v0 ಎನ್ನುವುದು ಟರ್ಮಿನಲ್ನಾದ್ಯಂತ ಇರುವ ಮೌಲ್ಯವಾಗಿದ್ದು ಅಲ್ಲಿ ನೀವು ವೋಲ್ಟೇಜ್ ಮೂಲ ಅಥವಾ ಕರೆಂಟ್ ಮೂಲವನ್ನು ಸಂಪರ್ಕಿಸಿದ್ದೀರಿ ಮತ್ತು ನಂತರ ಅದನ್ನು i0 ಎಂದು ಮೂಲದಿಂದ ಸರಬರಾಜು ಮಾಡಿದ ಕರೆಂಟ್ ಇಂದ ಭಾಗಿಸಿ ಈಗ ಅದರ ನಂತರ ನೀವು ಅನುಗುಣವಾದ ಥೆವೆನಿನ್ ವೋಲ್ಟೇಜ್ ಅನ್ನು ಕಾಣುತ್ತೀರಿ ಅಂತಿಮವಾಗಿ ನೀವು ಮಾಡಬೇಕಾಗಿರುವುದು ನೀವು RTh ಅನ್ನು RL ಗೆ ಸಮನಾಗಿರಬೇಕು ಏಕೆಂದರೆ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಪ್ರಕಾರ ನಿಮ್ಮ ಥೆವೆನಿನ್ ಪ್ರತಿರೋಧವು ಲೋಡ್ ಪ್ರತಿರೋಧಕ್ಕೆ ಸಮನಾಗಿರಬೇಕು ಮತ್ತು ನಂತರ ಲೋಡ್ಗೆ ಸರಬರಾಜು ಮಾಡುವ ಗರಿಷ್ಠ ಶಕ್ತಿಯು pVTh24RTh ಆದ್ದರಿಂದ ಅವಲಂಬಿತ ಮೂಲಗಳು ಲಭ್ಯವಿರುವಾಗ ಲೋಡ್ಗೆ ಗರಿಷ್ಠ ಶಕ್ತಿಯನ್ನು ವರ್ಗಾಯಿಸಲಾಗಿದೆಯೆ ಎಂದು ಕಂಡುಹಿಡಿಯಲು ನಾವು ಈ ಪ್ರಕ್ರಿಯೆಯನ್ನು ಬಳಸಿಕೊಳ್ಳುತ್ತೇವೆ ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಂತರ ನಾವು ಸರ್ಕ್ಯೂಟ್ ಆಗಿದ್ದರೆ ನಾವು ಅವಲಂಬಿತ ಮೂಲಗಳ ಸ್ಥಿತಿಗೆ ಹೋಗುತ್ತೇವೆ ಮತ್ತು R ನ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕು ಅಂದರೆ ಗರಿಷ್ಠ ಶಕ್ತಿಯನ್ನು ಲೋಡ್ಗೆ ತಲುಪಿಸಲಾಗುತ್ತಿದೆ 3 ಮಿಲಿ ವ್ಯಾಟ್ ಆದ್ದರಿಂದ ಈಗ ನಾವು ಲೋಡ್ RL ಅನ್ನು ಕೇಳುತ್ತಿಲ್ಲ ಅಜ್ಞಾತ ಪ್ರತಿರೋಧ R ನ ಮೌಲ್ಯವನ್ನು ಕಂಡುಹಿಡಿಯಲು ನಮ್ಮನ್ನು ಕೇಳಲಾಗುತ್ತದೆ ಇದರಿಂದಾಗಿ ವಿದ್ಯುತ್ ಗರಿಷ್ಠ ಶಕ್ತಿಯನ್ನು ಲೋಡ್ 3 ಮಿಲಿ ವ್ಯಾಟ್ಗೆ ತಲುಪಿಸಲಾಗುತ್ತದೆ ನಾವು ಮೊದಲು ಥೆವೆನಿನ್ ಸಮಾನವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಥೆವೆನಿನ್ಗೆ RThಗೆ ಸಮಾನವಾದ ಸರ್ಕ್ಯೂಟ್ ಅಂದರೆ ಥೆವೆನಿನ್ ಪ್ರತಿರೋಧವು ನೀವು ಎಲ್ಲಾ ವೋಲ್ಟೇಜ್ ಮೂಲಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಏಕೆಂದರೆ ಅವುಗಳು ನಿಮಗೆ 3 ಸ್ವತಂತ್ರ ವೋಲ್ಟೇಜ್ ಮೂಲಗಳನ್ನು ಹೊಂದಿವೆ ನಂತರ ನೀವು RL ಲೋಡ್ ಅನ್ನು ತೆಗೆದುಹಾಕುತ್ತೀರಿ ಮತ್ತು ಈ 2 ಟರ್ಮಿನಲ್ಗಳಲ್ಲಿ ಇನ್ಪುಟ್ ಪ್ರತಿರೋಧ ಏನೆಂದು ನೀವು ನೋಡುತ್ತೀರಿ ಆದ್ದರಿಂದ ಎಲ್ಲಾ ವೋಲ್ಟೇಜ್ ಮೂಲಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ ನಂತರ ನೀವು ಈ ಸರ್ಕ್ಯೂಟ್ ಅನ್ನು ಸಮಾನ ಸರ್ಕ್ಯೂಟ್ ಆಗಿ ಪಡೆಯುತ್ತೀರಿ ಮತ್ತು ನಂತರ ನೀವು RTh ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ನೀವು ಎಲ್ಲಾ 3 ಪ್ರತಿರೋಧಗಳು ಸಮಾನಾಂತರವಾಗಿರುವುದನ್ನು ನೋಡುತ್ತೀರಿ ಆದ್ದರಿಂದ ಇದು RTh ಆಗಿದ್ದರೆ ನೀವು ಏನು ಹೇಳಬಹುದು ಎಂದರೆ ಈ 2 ಟರ್ಮಿನಲ್ಗಳಲ್ಲಿ Req ಹೊರತುಪಡಿಸಿ ಏನೂ ಇಲ್ಲ ನಂತರ ನೀವು ಬರೆಯಬಹುದು 1Req1R1R1R3R ReqR3 ಈಗ ಮುಂದಿನ ಕಾರ್ಯವೆಂದರೆ ಥೆವೆನಿನ್ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯುವುದು ಈಗ ಈ ನಿರ್ದಿಷ್ಟ ನೋಡ್ನಲ್ಲಿನ ವೋಲ್ಟೇಜ್v0 ಎಂದು ಊಹಿಸೋಣ ಆದ್ದರಿಂದ ನಾವು ಬರೆಯಬಹುದಾದ ಅವುಗಳನ್ನು ನಾವು ಈ ನಿರ್ದಿಷ್ಟ ನೋಡ್ನಲ್ಲಿ ಕಿರ್ಚಾಫ್ನ ಕರೆಂಟ್ ಲಾ ಅನ್ನು ಬಳಸಬಹುದು ಮತ್ತು ನಾವು VThನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈ ಸಮಯದಲ್ಲಿ 1 ವೋಲ್ಟ್ಗೆ ನೀವು ಏನು ಮಾಡಬಹುದು ಕರೆಂಟ್ ಯಾವುದು 1 v0R2 v0R3 v0R 0 v0VTh 2V ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿ PmaxVTh24RTh 3mW RThR3VTh24Pmax44 3mW⇒R 1k ಆದ್ದರಿಂದ ಸರ್ಕ್ಯೂಟ್ನಲ್ಲಿ ಅಪರಿಚಿತ ಪ್ರತಿರೋಧ R ನ ಮೌಲ್ಯವನ್ನು ಕಂಡುಹಿಡಿಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇದು ಲೋಡ್ ಎಂದು ಖಚಿತಪಡಿಸುತ್ತದೆ ಅದು ಆ ಸರ್ಕ್ಯೂಟ್ಗೆ ಸಂಪರ್ಕ ಹೊಂದಿದ್ದು 3 ಮಿಲಿ ವ್ಯಾಟ್ಗಳ ಶಕ್ತಿಯನ್ನು ಪಡೆಯುತ್ತಿದೆ ಬರೋಣ ಆದ್ದರಿಂದ ಈಗ ನಾವು ಇನ್ನೊಂದು ಉದಾಹರಣೆಗೆ ಬರೋಣ ಅಲ್ಲಿ ಒಂದು ಅವಲಂಬಿತ ವೋಲ್ಟೇಜ್ ಮೂಲ ಲಭ್ಯವಿದೆ ಎಂದು ನೀವು ನೋಡುತ್ತೀರಿ ಈಗ ab ಟರ್ಮಿನಲ್ನಾದ್ಯಂತ RL ಸಂಪರ್ಕಗೊಂಡಿದೆ ಎಂದು ಹೇಳುವ ಲೋಡ್ ಇದ್ದರೆ ನಾವು ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಈಗ ಸರ್ಕ್ಯೂಟ್ನಿಂದ ಗರಿಷ್ಠ ಶಕ್ತಿಯನ್ನು ಹೀರಿಕೊಳ್ಳುವ RLನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅದು ಪ್ರಶ್ನೆಯಲ್ಲಿ ನೀಡಲಾದ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಸರ್ಕ್ಯೂಟ್ನಿಂದ ಗರಿಷ್ಠ ಶಕ್ತಿಯನ್ನು ಹೀರಿಕೊಳ್ಳುವ ಹೊರೆ ಆದ್ದರಿಂದ ನಾವು ಮಾಡಬೇಕಾದುದು ನಾವು ಮೊದಲು ಥೆವೆನಿನ್ ಸಮಾನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅದು ಥೆವೆನಿನ್ ಸಮಾನ ಪ್ರತಿರೋಧ ಮತ್ತು ಟರ್ಮಿನಲ್ abನಾದ್ಯಂತ ಥೆವೆನಿನ್ ವೋಲ್ಟೇಜ್ ಆದ್ದರಿಂದ ನಾವು ಮೊದಲು ಏನು ಮಾಡುತ್ತೇವೆ ಮೊದಲು ನಾವು ಸ್ವತಂತ್ರ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಅವಲಂಬಿತ ಮೂಲವನ್ನು ಸರ್ಕ್ಯೂಟ್ನಲ್ಲಿರುವಂತೆ ಬಿಟ್ಟು ಬಿಡುತ್ತೇವೆ ಮತ್ತು ನಂತರ ನಾವು RThನ ಮೌಲ್ಯವನ್ನು ಕಂಡುಹಿಡಿಯಲು ಸರ್ಕ್ಯೂಟ್ ಅನ್ನು ಪರಿಹರಿಸಲು ವೋಲ್ಟೇಜ್ ಅಥವಾ ಕರೆಂಟ್ ಮೂಲವನ್ನು ಸಂಪರ್ಕಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಏನು ಮಾಡಲಿದ್ದೇವೆ ab ಟರ್ಮಿನಲ್ನಾದ್ಯಂತ ಕರೆಂಟ್ ಮೂಲದ 1 ಮಿಲಿ ಆಂಪಿಯರ್ ಅನ್ನು ಸೇರಿಸುತ್ತಿದ್ದೇವೆ 1 ಮಿಲಿ ಆಂಪಿಯರ್ ಏಕೆ R ಪ್ರತಿರೋಧ ಕಿಲೋ ಓಮ್ನಲ್ಲಿದೆ ಆದ್ದರಿಂದ ನಾವು 1 ಮಿಲಿ ಆಂಪಿಯರ್ ಅನ್ನು ಸಂಪರ್ಕಿಸಬಹುದು ಇದರಿಂದ ಸರ್ಕ್ಯೂಟ್ ಅನ್ನು ಸರಳಗೊಳಿಸಬಹುದು ವೋಲ್ಟೇಜ್ ವೋಲ್ಟ್ಗಳಲ್ಲಿ ಉಳಿಯುತ್ತದೆ ಎಂದು ಇದು ಖಚಿತಪಡಿಸುತ್ತದೆ ಆದ್ದರಿಂದ ಈಗ ನೀವು ಈ ಸರ್ಕ್ಯೂಟ್ ಅನ್ನು ಪಡೆದುಕೊಂಡಿದ್ದೀರಿ ಈ ಸರ್ಕ್ಯೂಟ್ನಲ್ಲಿ ನೀವು ನೋಡುತ್ತೀರಿ ಯಾವುದೇ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವಿಲ್ಲ ಏಕೆಂದರೆ ಈ ನಿರ್ದಿಷ್ಟ ವಿಭಾಗದಲ್ಲಿ ಸಂಪರ್ಕಿತ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ನಮಗೆ ಅವಲಂಬಿತ ವೋಲ್ಟೇಜ್ ಮೂಲ ಮಾತ್ರ ಉಳಿದಿದೆ ಮತ್ತು ನಂತರ ನಾವು 1 ಮಿಲಿ ಆಂಪಿಯರ್ ಅನ್ನು ಟರ್ಮಿನಲ್ abನಾದ್ಯಂತ ಸರ್ಕ್ಯೂಟ್ಗೆ ಬಾಹ್ಯ ಮೂಲವಾಗಿ ಸಂಪರ್ಕಿಸುತ್ತಿದ್ದೇವೆ ಈಗ ನಾವು ಏನು ಮಾಡಬೇಕು ಕಿರ್ಚಾಫ್ ಕರೆಂಟ್ ಲಾ ಅನ್ನು ನೋಡ್ a ನಲ್ಲಿ ಅನ್ವಯಿಸೋಣ ಆದ್ದರಿಂದ ಈ ಕಡೆಯಿಂದ ನೋಡ್ a ಮೂಲಕ ಕರೆಂಟ್ ಅನ್ನು ಪೂರೈಸುವ ಈ ಕರೆಂಟ್ ಮೂಲಗಳು ಮತ್ತು ಇತರ 2 ವಿಭಾಗಗಳಲ್ಲಿನ ಕರೆಂಟ್ನ ದಿಕ್ಕನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಎಂದು ಊಹಿಸೋಣ 1 ಮಿಲಿ ಆಂಪಿಯರ್ ನೋಡ್ನ ಹೊರಗೆ ಹೋಗುವ ಕರೆಂಟ್ನ ಮೊತ್ತವನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ ನೋಡ್ನ ಹೊರಗೆ ಹೋಗುವ ಕರೆಂಟ್ನ ಮೌಲ್ಯ ಈ ಕರೆಂಟ್ ನೋಡ್ ವೋಲ್ಟೇಜ್ನ ಮೌಲ್ಯವಾಗಿರುತ್ತದೆ ನೋಡ್ ವೋಲ್ಟೇಜ್ va ಎಂದು ಭಾವಿಸೋಣ ನೋಡ್ a ನಲ್ಲಿ 1 va40va120v010⇒40 5va480v0 ಆದ್ದರಿಂದ ಸರ್ಕ್ಯೂಟ್ನ ಈ ನಿರ್ದಿಷ್ಟ ವಿಭಾಗದಿಂದ ನಾವು ಪಡೆಯುವ ಸಮೀಕರಣ ಇದು ಮುಂದೆ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ಇಲ್ಲಿ ಸರ್ಕ್ಯೂಟ್ ಅನ್ನು ನೋಡಿದರೆ ಈ ವಿಭಾಗದಲ್ಲಿ ಯಾವುದೇ ಮೂಲ ಲಭ್ಯವಿಲ್ಲ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ಇದರ ಅರ್ಥವೇನೆಂದರೆ v0ನ ಮೌಲ್ಯವು 0 ಆಗಿರುತ್ತದೆ ಸರಿ ಆದ್ದರಿಂದ v0 ಮೌಲ್ಯವು 0 ಆಗಿರುವುದರಿಂದ ಮತ್ತು 1 ಕಿಲೋ ಓಮ್ನಾದ್ಯಂತ ಇರುವ ಈ ಮೌಲ್ಯವು ಅವಲಂಬಿತ ವೋಲ್ಟೇಜ್ ಮೂಲದ ಮೌಲ್ಯವನ್ನು ವ್ಯಾಖ್ಯಾನಿಸುವ ವೇರಿಯೇಬಲ್ ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಇಲ್ಲಿ v0 0 ಆಗಿರುವುದರಿಂದ 120 v0 ಅವಲಂಬಿತ ವೋಲ್ಟೇಜ್ ಮೂಲದ ಮೌಲ್ಯ 0 ಆಗಿರುತ್ತದೆ ಅಂತಿಮವಾಗಿ ನೀವು v0 ನ ಮೌಲ್ಯವನ್ನು ಇಲ್ಲಿ 0 ಎಂದು ಇಟ್ಟರೆ ನೀವು ಅಂತಿಮವಾಗಿ 405va ಅನ್ನು ಪಡೆಯುತ್ತೀರಿ ನೀವು ಸರಳೀಕರಿಸಿದರೆ ನಿಮಗೆ va8V ಸಿಗುತ್ತದೆ ಆದ್ದರಿಂದ ನಂತರ ಥೆವೆನಿನ್ ಪ್ರತಿರೋಧ RThva1mA 8k ಈಗ ಮುಂದಿನ ಕಾರ್ಯವೆಂದರೆ ಥೆವೆನಿನ್ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯುವುದು ಆದ್ದರಿಂದ ನಾವು ಈಗ ಏನು ಮಾಡಬೇಕು ನೀವು ಮೂಲ ಸರ್ಕ್ಯೂಟ್ ತೆಗೆದುಕೊಳ್ಳಬೇಕು ಆದ್ದರಿಂದ ನೀವು ಈಗ ಮೂಲಗಳನ್ನು ಉಳಿಸಿಕೊಳ್ಳುತ್ತೀರಿ ಆದ್ದರಿಂದಸಂದರ್ಭದಲ್ಲಿ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿದ ವೋಲ್ಟೇಜ್ ಮೂಲವು RTh ಮತ್ತೆ ಸರ್ಕ್ಯೂಟ್ನಲ್ಲಿ ಹಿಂತಿರುಗುತ್ತದೆ ಮತ್ತು ಈಗ 1 ಕಿಲೋ ಓಮ್ನಾದ್ಯಂತ ಇರುವ ವೋಲ್ಟೇಜ್ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಅದು v0 ಆಗಿದೆ ಆದ್ದರಿಂದ ಈ ವಿಭಾಗದಿಂದ ಈ ವಿಭಾಗವನ್ನು ನೀವು ನೋಡಿದರೆ 8 ವೋಲ್ಟ್ ಎರಡೂ ಪ್ರತಿರೋಧಕಗಳಿಗೆ ಕರೆಂಟ್ ಅನ್ನು ಪೂರೈಸುತ್ತಿದೆ ಎಂದರೆ ಅದು 3 ಕಿಲೋ ಓಮ್ 1 ಕಿಲೋ ಓಮ್ ಎರಡೂ ಆದ್ದರಿಂದ ಇದು ವೋಲ್ಟೇಜ್ ಡಿವೈಡೆಡ್ ಸರ್ಕ್ಯೂಟ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಅಂತಿಮವಾಗಿವೋಲ್ಟೇಜ್ v0 1 ಕಿಲೋ ಓಮ್ನಾದ್ಯಂತ ಇರುವ v011382V ಆಗಿರುತ್ತದೆ ಆದ್ದರಿಂದ ನೀವು ಎರಡೂ ತಂತ್ರಗಳನ್ನು ವೋಲ್ಟೇಜ್ ವಿಭಾಜಕ ತಂತ್ರವನ್ನು ಬಳಸಬಹುದು ಅದು ನೀವು ಸರಳವಾಗಿ v0 ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಅಥವಾ ನೀವು ಲೂಪ್ ಸಮೀಕರಣವನ್ನು ಬರೆಯಬಹುದು ಮತ್ತು ಮೌಲ್ಯವು v0 ಅನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈಗ ಈ ಅವಲಂಬಿತ ವೋಲ್ಟೇಜ್ ಮೂಲಕ್ಕೆ ಅವಲಂಬಿತ ವೇರಿಯಬಲ್ ಆಗಿರುವ v0 ಮೌಲ್ಯವನ್ನು ನೀವು ಪಡೆದುಕೊಂಡಿದ್ದೀರಿ ಆದ್ದರಿಂದ ಮುಂದೆ ನಾವು ಏನು ಮಾಡಬೇಕು ನಾವು VTh ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ನೀವು ಪಡೆಯುವ VTh ಮೌಲ್ಯವನ್ನು ನೀವು ಕಂಡುಕೊಂಡರೆ ನಿಮಗೆ ಮತ್ತೆ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಸಿಗುತ್ತದೆ ಅಥವಾ ಪರ್ಯಾಯವಾಗಿ ನೀವು ಲೂಪ್ ಸಮೀಕರಣವನ್ನು i2 ಎಂದು ಬರೆಯಬಹುದು ಇದು 120v010103i240103i20 i2 120v050103 ಆದ್ದರಿಂದ VTh404010 120v0 192V ಆದ್ದರಿಂದ ಈಗ ನಿಮಗೆ ಸಿಕ್ಕಿದೆ VTh ಮತ್ತು RTh ಆದ್ದರಿಂದ ನೀವು ಶಕ್ತಿ pಯ ಮೌಲ್ಯವನ್ನು ಕಂಡುಹಿಡಿಯುತ್ತೀರಿ p VTh24RTh 19224 8 103 1 52W ಇದು ಲೋಡ್ಗೆ ವರ್ಗಾಯಿಸಲ್ಪಡುವ ಗರಿಷ್ಠ ಶಕ್ತಿಯಾಗಿರುತ್ತದೆ ಇದನ್ನು ಟರ್ಮಿನಲ್ ab ಉದ್ದಕ್ಕೂ ಸಂಪರ್ಕಿಸಲಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ಯಾವುದೇ ಅವಲಂಬಿತ ಮೂಲಗಳು ಲಭ್ಯವಿರುವಾಗ ಲೋಡ್ಗೆ ವರ್ಗಾವಣೆಯಾಗುವ ಗರಿಷ್ಠ ಶಕ್ತಿಯ ಮೌಲ್ಯವನ್ನು ನೀವು ಕಂಡುಹಿಡಿಯಬಹುದು ಈಗ ಮುಂದೆ ಅವಲಂಬಿತ ಮೂಲ ಲಭ್ಯವಿರುವ ಮತ್ತೊಂದು ಸರ್ಕ್ಯೂಟ್ ಅನ್ನು ನಾವು ಹೊಂದಿದ್ದೇವೆ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನಿಮ್ಮ ಮನೆಯಲ್ಲಿ ಮಾಡಲು ಪ್ರಯತ್ನಿಸಿ ಇದರಿಂದಾಗಿ ನೀವು ಅವಲಂಬಿತ ಮೂಲಗಳು ಲಭ್ಯವಿರುವಾಗ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುವುದು ಎಂಬುದರ ಕುರಿತು ಉತ್ತಮ ಆಲೋಚನೆಯನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಅದನ್ನು ಹೇಗೆ ಪರಿಹರಿಸುತ್ತೀರಿ ಎಂಬ ಸುಳಿವನ್ನು ನಾನು ನಿಮಗೆ ನೀಡುತ್ತೇನೆ ಆದ್ದರಿಂದ RLನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅದು ಉಳಿದ ಸರ್ಕ್ಯೂಟ್ನಿಂದ ಗರಿಷ್ಠ ಶಕ್ತಿಯನ್ನು ಸೆಳೆಯುತ್ತದೆ ಆದ್ದರಿಂದ ಇದು ಉಳಿದ ಸರ್ಕ್ಯೂಟ್ ಆಗಿರುತ್ತದೆ ನೀವು ಏನು ಮಾಡಬೇಕು ನೀವು Rth ಮತ್ತು Vth ಮೌಲ್ಯವನ್ನು ಕಂಡುಹಿಡಿಯಬೇಕು 2538 ಸ್ಲೈಡ್ ಟೈಮ್ Rth ಅನ್ನು ಕಂಡುಹಿಡಿಯಲು ನೀವು ಇದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಈ ಸಂದರ್ಭದಲ್ಲಿ ನೀವು ಈ ರೀತಿಯ ಸರ್ಕ್ಯೂಟ್ ಪಡೆಯುತ್ತೀರಿ ಆದ್ದರಿಂದ ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಇದು 3vx ಇದು 1 ಓಮ್ ಇದು 2 ಓಮ್ ಮತ್ತು ನಂತರ ನೀವು 4 ಓಮ್ ಹೊಂದಿದ್ದೀರಿ ಮತ್ತು ನೀವು ಥೆವೆನಿನ್ ಪ್ರತಿರೋಧವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಏನು ಮಾಡುತ್ತೀರಿ ನೀವು ಟರ್ಮಿನಲ್ನಾದ್ಯಂತ 1 ಆಂಪಿಯರ್ ಕರೆಂಟ್ ಮೂಲವನ್ನು ಅನ್ವಯಿಸುತ್ತೀರಿ ಮತ್ತು ಟರ್ಮಿನಲ್ಗಳಾದ್ಯಂತ v0 ನ ಮೌಲ್ಯವನ್ನು ನೀವು ಕಂಡುಕೊಳ್ಳುತ್ತೀರಿ ಮತ್ತು Rth ನ ಮೌಲ್ಯವು v0 1 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಅದನ್ನು ಪರಿಹರಿಸಿ ಮತ್ತು ನೀವು ಯಾವಾಗ ಪರಿಹರಿಸುತ್ತೀರಿ ಎಂಬುದು ನಿಮಗೆ Rth ನ ಮೌಲ್ಯವನ್ನು 11 22 ಓಮ್ ಆಗಿ ಪಡೆಯುತ್ತದೆ ಅದೇ ರೀತಿ Vthಗಾಗಿ ನೀವು ಮಾಡಬೇಕಾದುದು ಈ ಸರ್ಕ್ಯೂಟ್ ಅನ್ನು ನೀವು 9 ವೋಲ್ಟ್ ಪೂರೈಕೆ 2 ಓಮ್ ಹೊಂದಿರುವಂತೆ ಪರಿಹರಿಸಬೇಕು ಮತ್ತು ನಿಮಗೆ ಪ್ರತಿರೋಧವಿದೆ ನಂತರ ನೀವು ಅವಲಂಬಿತ ವೋಲ್ಟೇಜ್ ಮೂಲವನ್ನು ಹೊಂದಿದ್ದೀರಿ ಮತ್ತು ಇಲ್ಲಿ ನೀವು 4 ಓಮ್ ಪ್ರತಿರೋಧವನ್ನು ಹೊಂದಿದ್ದೀರಿ ಅದು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಏಕೆಂದರೆ ಟರ್ಮಿನಲ್ ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇಲ್ಲಿ ನೀವು Vthನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ನಾವು ಈ 3vx 1 ಓಮ್ನಲ್ಲಿದೆ 3vx ಅವಲಂಬಿತ ವೋಲ್ಟೇಜ್ ಮೂಲದ ಉದ್ದಕ್ಕೂ ಪ್ರತಿರೋಧ ಮತ್ತು ಅವಲಂಬಿತ ಮೂಲಕ್ಕೆ ಅವಲಂಬಿತ ವೇರಿಯೇಬಲ್ ಅವಲಂಬಿತ ವೋಲ್ಟೇಜ್ ಮೂಲಗಳು 2 ಓಮ್ ಪ್ರತಿರೋಧ ಆದ್ದರಿಂದ ನೀವು ಏನು ಮಾಡಬಹುದು ನೀವು ಕೇವಲ ಲೂಪ್ ಸಮೀಕರಣವನ್ನು ಬರೆಯಬಹುದು ಮತ್ತು v ಯ ಮೌಲ್ಯವನ್ನು ಪಡೆಯಲು ಸರಳಗೊಳಿಸಬಹುದು ಆದ್ದರಿಂದ ನೀವು ಸರಳೀಕರಿಸಿದಾಗ ನೀವು Vth ನ ಮೌಲ್ಯವನ್ನು 7 ವೋಲ್ಟ್ಗಳಂತೆ ಪಡೆಯುತ್ತೀರಿ ಆದ್ದರಿಂದ ಈಗ ನೀವು Rth ಮತ್ತು Vth ಅನ್ನು ಪಡೆದುಕೊಂಡಿದ್ದೀರಿ ಮತ್ತು ನೀವು p max ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ಅನ್ವಯಿಸುತ್ತೀರಿ ಮತ್ತು p max ನ ಮೌಲ್ಯವನ್ನು ಕಂಡುಹಿಡಿಯಿರಿ ಆದ್ದರಿಂದ ನೀವು ಅದನ್ನು ಮನೆಯಲ್ಲಿಯೇ ಮಾಡಲು ಬಿಡುತ್ತೇನೆ ಇದರಿಂದಾಗಿ ನೀವು ಥೆವೆನಿನ್ ಸಮಾನತೆಯ ಮೌಲ್ಯವನ್ನು ಪಡೆಯುತ್ತೀರಿ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧ್ಯಾಯವನ್ನು ಮುಗಿಸುತ್ತೇವೆ